ಇದೀಗ ನಾವು ಮೂಲವನ್ನು ನಾವು ಹೇಗೆ ಲೆಕ್ಕ ಹಾಕುತ್ತೇವೆ ಎಂದು ನೋಡಿದ ನಂತರ ನಾವು ಭಾವಿಸುವುದು ಈ ಎಲ್ಲವನ್ನು ಏಕೆ ಮೊದಲ ಸ್ಥಾನದಲ್ಲಿ ಮಾಡುತ್ತಿದ್ದೇವ ಎಂದು ಆದ್ದರಿಂದ ಆಂಟೆನಾದಿಂದ ಡಿಸೈನರ್ ದೃಷ್ಟಿಕೋನ ಏಕೆ ಆಂಟೆನಾ ಡಿಸೈನರ್ ಅನ್ನು ಪಡೆಯಲು ಕಂಪ್ಯೂಟೇಶನಲ್ ವಿದ್ಯುತ್ಕಾಂತೀಯತೆಯಲ್ಲಿ ಆಸಕ್ತಿಯನ್ನು ನೀವು ಹೇಗೆ ಪ್ರೇರೇಪಿಸಬಹುದು ಆದ್ದರಿಂದ ಪ್ರವಾಹಗಳು ತಿಳಿದಿಲ್ಲದಿದ್ದರೆ ನಾವು ಆಂಟೆನಾದ ಮೇಲ್ಮೈಯನ್ನು ನಾವು ಸಾಮಾನ್ಯ ರೀತಿಯಲ್ಲಿ ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ನಾವು ಪ್ರಸ್ತುತ ಮುಂದಿನ ಪ್ರಶ್ನೆಯನ್ನು ಪಡೆಯಬಹುದು ನೀವು ಪ್ರವಾಹಗಳನ್ನು ಪಡೆದ ನಂತರ ನೀವು ⃗A ಅನ್ನು ಪಡೆಯಬಹುದು A ನಿಂದ ನೀವು E ಮತ್ತು H ಅನ್ನು ಪಡೆಯಬಹುದು ನಮಗೆ ಸಿಇಎಂ ಏಕೆ ಬೇಕು ಎಂದ ರೆ ಪ್ರತಿರೋಧದ ಬಗ್ಗೆ ತಿಳಿಯಲು ಆದ್ದರಿಂದ ಸಾಮಾನ್ಯವಾಗಿ ನನ್ನ ಪ್ರಕಾರ ಸಾಂಪ್ರದಾಯಿಕವಾಗಿ ಆರ್ಎಫ್ ಪ್ರಪಂಚ ಮತ್ತು ಆಂಟೆನಾ ಪ್ರಪಂಚವು ಎರಡು ವಿಭಿನ್ನ ಪ್ರಪಂಚಗಳಾಗಿವೆ ಆದ್ದರಿಂದ ನೀವು ಕೆಲವು ಆರ್ಎಫ್ ಸರ್ಕ್ಯೂಟ್ ಅನ್ನು ಹೊಂದಿದ್ದೀರಿ ಅದು ನಿಮ್ಮ ಸಂಕೇತಗಳನ್ನು ಉತ್ಪಾದಿಸುತ್ತದೆ ಮತ್ತು ನೀವು ಆಂಟೆನಾವನ್ನು ಹೊಂದಿದ್ದೀರಿ ಈಗ ನೀವು ಎರಡು ವಿಭಿನ್ನ ವಿದ್ಯುತ್ ಅಂಶಗಳನ್ನು ಸಂಯೋಜಿಸಿದಾಗ ಏನು ಸಂಭವಿಸುವುದು ಅಸಾಮರಸ್ಯ ಪ್ರತಿರೋಧದ ಹೊಂದಿಕೆಯಾಗುವುದಿಲ್ಲ ಮತ್ತು ಪ್ರತಿರೋಧದ ಹೊಂದಿಕೆಯಾಗದ ಕಾರಣ ಪ್ರತಿಫಲನ ಸಂಭವಿಸುತ್ತದೆ ಸರಿ ಎಲ್ಲಾ ಸೂಕ್ತ ಶಕ್ತಿಯನ್ನು ಯಾವುದೇ ಹೊರೆಗೆ ಎಸೆಯಲಾಗುವುದಿಲ್ಲ ಅನಪೇಕ್ಷಿತ ಹಕ್ಕನ್ನು ಹೊಂದಿರುವ ಕೆಲವು ಅದರ ಪ್ರತಿಫಲನಗಳನ್ನು ನೀವು ಬಯಸುವುದಿಲ್ಲವಾದರೂ ಅದು ಸಂಭವಿಸುತ್ತದೆ ಆದ್ದರಿಂದ ಆಂಟೆನಾದ ಪ್ರತಿರೋಧ ಏನು ನಮಗೆ ಹೇಗೆ ಗೊತ್ತು ಸರಿ ನಾವು ಹಿಂಭಾಗವನ್ನು ನೋಡೋಣ ಮತ್ತು ನಾನು ಆಂಟೆನಾ ವಿನ್ಯಾಸಕ್ಕಾಗಿ ಸಿಇಎಂನ ಪ್ರಮುಖ ಅಪ್ಲಿಕೇಶನ್ಗಳನ್ನು ಅನುಸರಿಸುತ್ತೇನೆ ಆದ್ದರಿಂದ ಪ್ರಸರಣ ಕ್ರಮದಲ್ಲಿ ನಾನು ಆಂಟೆನಾಕ್ಕೆ ಸಮಾನವಾದ ಸರ್ಕ್ಯೂಟ್ ಅನ್ನು ಸೆಳೆಯಲು ಹೋಗುತ್ತಿದ್ದೇನೆ ಆದ್ದರಿಂದ ನಾವು ಪ್ರಸಾರ ಪ್ರಕರಣವನ್ನು ತೆಗೆದುಕೊಳ್ಳೋಣ ನಿಮಗೆ ತಿಳಿದಿರುವ ಕೆಲವು ಜನರೇಟರ್ ಇದೆ ಅದು ತನ್ನದೇ ಆದ Zg ಯ ಕೆಲವು ಪ್ರತಿರೋಧವನ್ನು ಹೊಂದಿದೆ ಆದ್ದರಿಂದ ಇದುವೇ ಆರ್ಎಫ್ ಎಂಜಿನಿಯರ್ ವಿನ್ಯಾಸ ಕೌಶಲ್ಯವಾಗಿದೆ ಮತ್ತು ಅದನ್ನು ನಿಮಗೆ ನೀಡುತ್ತದೆ ಈಗ ಇದೀಗ ನೀವು ಸಂಪರ್ಕ ಹೊಂದಿದ್ದೀರಿ ನಿಮ್ಮ ಆಂಟೆನಾಕ್ಕೆ ಆದ್ದರಿಂದ ಇಲ್ಲಿ ಎರಡು ಬಂದರು ಎಂದು ನಾವು ಯೋಚಿಸಬಹುದು ಆದ್ದರಿಂದ ಈ ಇವುಗಳು ಎಲ್ಲಿ ಭೇಟಿಯಾಗುತ್ತವೆ ಆದ್ದರಿಂದ ಇದು ಈ ರೀತಿಯ ವಿಕಿರಣವನ್ನು ಕಳುಹಿಸುತ್ತಿದೆ ಇದಕ್ಕೆ ಸಮಾನವಾದ ಸರ್ಕ್ಯೂಟ್ ಯಾವುದು ಇದು ತುಂಬಾ ಸರಳ ಆದ್ದರಿಂದ ನಾನು ಇಲ್ಲಿಂದ ನೋಡುತ್ತೇನೆ ಎಂದು ಭಾವಿಸೋಣ ಈ ಸಂಪೂರ್ಣ ವಿಷಯವನ್ನು ಮತ್ತೊಂದು ಪ್ರತಿರೋಧದಿಂದ ಬದಲಾಯಿಸಬಹುದು ಆದ್ದರಿಂದ ಈ ಜನರೇಟರ್ ಇಲ್ಲಿಯೇ ಉಳಿದಿದೆ ನನ್ನ ಬಳಿ ಕೆಲವು Zg ಇದೆ ಇದು ನನ್ನ ಬಂದರು a ಮತ್ತು b ಆದ್ದರಿಂದ ಕೆಲವು ಪ್ರತಿಕ್ರಿಯಾತ್ಮಕವಿದೆ ಅಂದರೆ ಕೆಲವು ಪ್ರತಿರೋಧಕ ಭಾಗ ಮತ್ತು ಕೆಲವು ಪ್ರತಿಕ್ರಿಯಾತ್ಮಕ ಭಾಗ ಆದ್ದರಿಂದ ಆಂಟೆನಾವನ್ನು ಈ ಉಂಡೆ ನಿಯತಾಂಕದಿಂದ ಬದಲಾಯಿಸಲಾಗಿದೆ ಮತ್ತು ಆದ್ದರಿಂದ ಇದು ಒಟ್ಟಿಗೆ ಜೆಡ್ ಎ ಆಗಿದೆ ಆದ್ದರಿಂದ ಸೂಕ್ತವಾದ ವಿದ್ಯುತ್ ವರ್ಗಾವಣೆಗೆ ನಾನು ಏನು ಬಯಸುತ್ತೇನೆ Zg ಜೆಡ್ ಎ ಕಾಂಜುಗೇಟ್ ಆದ್ದರಿಂದ ಜೆಡ್ ಎ ಯಾವುದು ಎಂದು ನನಗೆ ನಿಖರವಾಗಿ ತಿಳಿದಿಲ್ಲ ಸ್ವೀಕರಿಸುವ ಆಂಟೆನಾ ಸಂದರ್ಭದಲ್ಲಿ ಇದೇ ರೀತಿಯ ಸಮಸ್ಯೆ ಬರುತ್ತದೆ ಆದ್ದರಿಂದ ಇಲ್ಲಿ ನಾನು ಸ್ವಲ್ಪ ಹೊರೆ ಹೊಂದುತ್ತೇನೆ ಇಲ್ಲಿ ಇದು ನನ್ನ ಎರಡು ಆಂಟೆನಾ ಟರ್ಮಿನಲ್ಗಳು ಇದು ನನ್ನ ಸ್ವೀಕರಿಸುವ ಪ್ರಕರಣ ಮತ್ತು ಸರ್ಕ್ಯೂಟ್ ಆಗಿದೆ ಸಮಾನವು ZL ಆಗುತ್ತದೆ ವೋಲ್ಟೇಜ್ ಮೂಲವು ಟರ್ಮಿನಲ್ನಲ್ಲಿ ಕೆಲವು ವೋಲ್ಟೇಜ್ ಪ್ರೇರಿತವಾಗಿದೆ ಆದ್ದರಿಂದ ಕೆಲವು ವಿಟಿಯು ಪ್ರಚೋದಿಸಲ್ಪಟ್ಟಿದೆ ಮತ್ತು ಜೆಡ್ ಪರಸ್ಪರ ಸಂಬಂಧದಿಂದ ಸಾಮಾನ್ಯವಾಗಿ ಒಂದೇ ಆಗಿರುತ್ತದೆ ಆದ್ದರಿಂದ ಆಂಟೆನಾದಾದ್ಯಂತ ಕೆಲವು ವೋಲ್ಟೇಜ್ ಪ್ರಚೋದಿಸಲ್ಪಡುತ್ತದೆ ಆ ವೋಲ್ಟೇಜ್ ಆಂಟೆನಾದ ಪ್ರತಿರೋಧ ಮತ್ತು ಟರ್ಮಿನಲ್ಗಳು ಹೊರೆಯ ಪ್ರತಿರೋಧ ಎರಡಕ್ಕೂ ಸಮಾನವಾಗಿರುತ್ತದೆ ಜೆಡ್ ಎ ನೀವು ಹೇಗೆ ಕಂಡುಕೊಳ್ಳುತ್ತೀರಿ Z ನಿಯತಾಂಕವನ್ನು ಬಳಸುವುದರ ಮೂಲಕ ಆದ್ದರಿಂದ ನೀವು ಅಳತೆಯನ್ನು ಮಾಡಿ ಬಳಸುವುದು ಎಂದರ್ಥ ನಾವು ಆಂಟೆನಾಕ್ಕೆ ಸಮಾನವಾದ ಸರ್ಕ್ಯೂಟ್ ಪಡೆಯುತ್ತಿದ್ದರೆ ಅದು ತುಂಬಾ ಸುಲಭ ಸಮಯ ನೋಡಿ 0532 ಪ್ರತಿರೋಧವನ್ನು ಕೊನೆಗೊಳಿಸುವಲ್ಲಿ ಸುಲಭವಾಗುತ್ತದೆ ನಾವು ಸಮಾನ ಸರ್ಕ್ಯೂಟ್ ಅನ್ನು ಹೇಗೆ ಪಡೆಯುತ್ತೇವೆ ಎಂದು ನೀವು ಹೇಳಿದಾಗ ನಾನು ಜೆಡ್a ಎಂದು ಹೇಳುವ ಪೆಟ್ಟಿಗೆಯನ್ನು ಎಳೆದಿದ್ದೇನೆ ಆದರೆ ಅದರ ಮೌಲ್ಯವು ನನಗೆ ಹೇಗೆ ಗೊತ್ತು ಅದು ಎಲ್ಲಿಂದಲೋ ಬರಬೇಕು ಅದು ಸಮಾನ ಸರ್ಕ್ಯೂಟ್ ವಿತರಣೆ ಒಂದೋ ಅದು ಅಳತೆಯಿಂದ ಬರುತ್ತದೆ ಅಥವಾ ಕೆಲವು ಮ್ಯಾಕ್ಸ್ವೆಲ್ನ ಸಮೀಕರಣಗಳಿಂದ ಅಥವಾ ಕೆಲವು ಅಂದಾಜುಗಳಿಂದ ಬರಬೇ ಹೌದು ನಾನು ಅದನ್ನು ಉಂಡೆ ಘಟಕಗಳಾಗಿ ಮಾಡಿದ್ದೇನೆ ಆದರೆ ಉಂಡೆಯ ಮೌಲ್ಯ ನನಗೆ ತಿಳಿದಿಲ್ಲ ನಿಯತಾಂಕಗಳು ಆರ್ ಎ ಮತ್ತು ಎಕ್ಸ್ ಎ ದ ಮೌಲ್ಯಕ್ಕೆ ನಾನು ಏನು ಹಾಕಬೇಕು ಇದು ಆಂಟೆನಾದ ಎಲ್ಲಾ ಭೌತಿಕ ನಿಯತಾಂಕಗಳ ಮೇಲೆ ಅವಲಂಬಿಸಿರಬೇಕು ಈ ಎಲ್ಲಾ ವಿಷಯಗಳು ಭಾಗಿಯಾಗಿವೆ ಮ್ಯಾಕ್ಸ್ವೆಲ್ನ ಸಮೀಕರಣಗಳು ಒಳಗೊಂಡಿರುತ್ತವೆ ಗಡಿ ಪರಿಸ್ಥಿತಿಗಳು ಒಳಗೊಂಡಿರುತ್ತವೆ ಆದ್ದರಿಂದ ಅಲ್ಲಿ ಈ ಉಂಡೆ ನಿಯತಾಂಕಗಳನ್ನು ಲೆಕ್ಕಹಾಕಲು ಬಳಸುವ ಅಂದಾಜುಗಳ ದೊಡ್ಡ ಸಿದ್ಧಾಂತವಾಗಿದೆ ಸೈನುಸೈಡಲ್ ಪ್ರವಾಹವನ್ನು ಊಹಿಸಿ ಅದು ರೇಖೀಯ ಪ್ರವಾಹವನ್ನು ಊಹಿಸುತ್ತದೆ ಅದು ನಿಮಗೆ ಕೆಲವು ರೀತಿಯ ಜೆಡ್ a ನೀಡುತ್ತದೆ ಒಂದನ್ನು ಪ್ರೇರಿತ ಇಎಂಎಫ್ ವಿಧಾನ ಎಂದು ಕರೆಯಲಾಗುತ್ತದೆ ಈ ಕೋರ್ಸ್ನ ಅಂಶವೆಂದರೆ ಕಟ್ಟುನಿಟ್ಟಾಗಿ ಮತ್ತು ನಿಖರವಾಗಿ ಹೇಗೆ ಮಾಡಬೇಕೆಂದು ಹೇಳುವುದು ನನ್ನ ಪ್ರಕಾರ ಕಡಿಮೆ ಅಂದಾಜು ಸಾಧ್ಯವಿದೆ ಅದು ಇಲ್ಲಿಯ ಉದ್ದೇಶವಾಗಿದೆ ಆದ್ದರಿಂದ ಮುಖ್ಯ ಪ್ರಶ್ನೆ ಜೆಡ್ ಎ ಎಂದರೇನು ಅದು ಮಿಲಿಯನ್ ಡಾಲರ್ ಪ್ರಶ್ನೆ ಸರಿ ಮತ್ತು ನೀವು ಹೆಚ್ಚು ಅತ್ಯಾಧುನಿಕ ತಂತ್ರಜ್ಞಾನದ ಕಡೆಗೆ ಹೋಗುವಾಗ ಇದು ಹೆಚ್ಚು ಮುಖ್ಯವಾಗುತ್ತದೆ ಏಕೆಂದರೆ ನೀವು ಯೋಚಿಸಿದ್ದೀರಿ 5 ಜಿ ಆಂಟೆನಾ ಅಂಶಗಳು ತುಂಬಾ ಆಸಕ್ತಿದಾಯಕವಾಗಿವೆ ಅವು ತುಂಬಾ ಸಂಕೀರ್ಣ ರಚನೆಗಳು ಆದ್ದರಿಂದ ನಿಮ್ಮ ಎಲ್ಲಾ ಮೂಲ ಅಂದಾಜುಗಳು ಉತ್ತಮವಾದ ಸೈನುಸೈಡಲ್ ಪ್ರವಾಹವಾಗಿದ್ದರೆ ಅವು ಇನ್ನು ಮುಂದೆ ಮಾನ್ಯವಾಗಿಲ್ಲ ಆದ್ದರಿಂದ ನೀವು ಇದನ್ನು ಸಂಖ್ಯಾತ್ಮಕವಾಗಿ ಮಾಡಬೇಕು ಈಗ ನಾವು ಇಲ್ಲಿಯವರೆಗೆ ನೋಡಿದ್ದನ್ನು ಆಧರಿಸಿ ಆದ್ದರಿಂದ ನಾವು ಪಾಕ್ಲಿಂಗ್ಟನ್ ಅವಿಭಾಜ್ಯ ಸಮೀಕರಣವನ್ನು ಅಧ್ಯಯನ ಮಾಡಿದ್ದೇವೆ ಸರಿ ನಾವು ನಿಮಗೆ ಅವಕಾಶ ನೀಡಿದ್ದೇವೆ ಎಂದು ನಿಮಗೆ ನೆನಪಿಸಲು ಈ ಡೆಲ್ಟಾ ಅಂತರದ ಅಂದಾಜು ಸರಿಯಾಗಿ ಪರಿಶೀಲಿಸೋಣ ಆದ್ದರಿಂದ ಡೆಲ್ಟಾ ಅಂತರವು ವಿಎ ವೋಲ್ಟ್ಗಳನ್ನು ಅಡ್ಡಲಾಗಿ ಅನ್ವಯಿಸಲಾಗಿತ್ತು Δ ದೂರ ಈ ಉದ್ದವು ಕೆಲವು ಎಲ್ ಬಲವಾಗಿತ್ತು ನಾನು ಇಲ್ಲಿ ಏನು ಮಾಡಿದೆ ನಾನು ಇದನ್ನು ಭಾಗಗಳಾಗಿ ವಿಂಗಡಿಸಿದ್ದೇನೆ ಮತ್ತು ಪ್ರತಿಯೊಂದು ವಿಭಾಗಗಳಲ್ಲೂ ಇಲ್ಲಿ ಕ್ಷಣಗಳ ವಿಧಾನವನ್ನು ಅನ್ವಯಿಸಲಾಗಿದೆ ಆದ್ದರಿಂದ MoM ನಂತರ ಅಂತಿಮ ಫಲಿತಾಂಶ ನಾನು ಅವಿಭಾಜ್ಯವನ್ನು ಪರಿಹರಿಸಿದ ನಂತರ ನನಗೆ ಸಮೀಕರಣಗಳು ತುಂಬಾ ಒಳ್ಳೆಯದು ತಿಳಿದಿದೆ ನಾನು ಜಾಗವನ್ನು ಸರಿಯಾಗಿ ಹೊಂದಿದ್ದೇನೆ ನಾನು ನಾಡಿ ಆಧಾರದ ಮೇಲೆ ಆಂಟೆನಾದ ಉದ್ದಕ್ಕೂ ವಿಸ್ತರಿಸಿದ್ದೇನೆ ಆದ್ದರಿಂದ ಈಗ ನಾನು ಇದನ್ನು ಎಲ್ಲಿ ಹಾಕುತ್ತೇನೆ ಮೂಲಗಳ ಹತ್ತಿರ ಪರಿಹರಿಸಿದ ನಂತರ ಮೂಲದ ಹತ್ತಿರ ನಾನು ಜೆಡ್ a ಅನ್ವಯಿಕ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಮೂಲತಃ ಇನ್ಪುಟ್ ಟರ್ಮಿನಲ್ಗಳಲ್ಲಿ ಪ್ರವಾಹ ಮತ್ತು ವೋಲ್ಟೇಜ್ ಯಾವುದು ಅದು ಪ್ರತಿರೋಧ ಬಲ ಆದ್ದರಿಂದ ಅದು ವಿಎ ಐ ಆದ್ದರಿಂದ ಇಲ್ಲಿ ಈ ನಿರ್ದೇಶಾಂಕವು z0 ಎಂದು ನಾವು ಹೇಳಬಹುದು ಆದ್ದರಿಂದ ಹೀಗೆ ಸಿಇಎಂ ಲೆಕ್ಕಾಚಾರ ಮಾಡಿದ ನಂತರ ಇನ್ಪುಟ್ ಪ್ರತಿರೋಧದ ಮೌಲ್ಯ ಏನು ಎಂದು ಹೇಳಲಿದೆ ನೀವು ಮುಕ್ತ ಸ್ಥಳ ಪ್ರತಿರೋಧವನ್ನು ಹೊಂದಿಸಲು ಸಾಧ್ಯವಿಲ್ಲ ಸಮಯ ನೋಡಿ 0903 ಹೌದು ಎಂದು ನಿಮಗೆ ತಿಳಿದಿದೆ ನಿಮ್ಮ ಸರ್ಕ್ಯೂಟ್ ಪ್ರತಿರೋಧವನ್ನು 50 ಓಮ್ಸ್ 75 ಓಮ್ಸ್ ಎಂದು ನೀವು ಹೊಂದಿದ್ದೀರಿ ನಂತರ ನೀವು ಅದನ್ನು ಅಲ್ಲಿಗೆ ಹೊಂದಿಸಬೇಕು ಆದರೆ ನಿರ್ವಾತಕ್ಕೆ ಹೊಂದಿಕೆಯಾಗುವುದಿಲ್ಲ ಎಲ್ಲಾ ವಿಕಿರಣಗಳು ಹೊಸ ಜಾಗದಲ್ಲಿ ಹೊಸ ಸ್ಥಳಕ್ಕೆ ಹೋಗುವುದಿಲ್ಲ ಆದ್ದರಿಂದ ಇನ್ಪುಟ್ ಪ್ರತಿರೋಧವನ್ನು ನಾನು ಹೇಗೆ ಲೆಕ್ಕ ಹಾಕುತ್ತೇನೆ ಎಂಬ ಕಾರ್ಯವಿಧಾನವು ಸ್ಪಷ್ಟವಾಗಿದೆ